ಇಂಡಸ್ಟ್ರಿ 4 0 ರಲ್ಲಿ ನಾವು ಐಒಟಿ ಐಐಒಟಿ ಇಂಡಸ್ಟ್ರಿಯಲ್ ಐಒಟಿ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಮೂಲಭೂತವಾಗಿ ವಿಭಿನ್ನ ಸೆನ್ಸಾರ್ಗಳು ಮತ್ತು ಆಕ್ಯೂವೇಟರ್ಗಳ ಬಳಕೆಯನ್ನು ಆಧರಿಸಿದೆ ಆದ್ದರಿಂದ ಈ ಸಂವೇದಕಗಳು ಸಾಮಾನ್ಯವಾಗಿ ವಿಭಿನ್ನ ಡೇಟಾವನ್ನು ಗ್ರಹಿಸುತ್ತವೆ ಮತ್ತು ಈ ಡೇಟಾವನ್ನು ಗ್ರಹಿಸಿದ ನಂತರ ನಿರಂತರವಾಗಿ ಕಳುಹಿಸಲಾಗುತ್ತದೆ ಆದ್ದರಿಂದ ಈ ಡೇಟಾವನ್ನು ಸಂಸ್ಕರಿಸಬೇಕಾಗುತ್ತದೆ ಆದ್ದರಿಂದ ನಾವು ಯಾವ ರೀತಿಯ ಡೇಟಾದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಐಒಟಿ ಐಐಒಟಿ ಇಂಡಸ್ಟ್ರಿ 4 0 ರ ಸಂದರ್ಭದಲ್ಲಿ ಈ ರೀತಿಯ ಡೇಟಾವು ಬಿಗ್ ಡೇಟಾ ಎಂದು ಕರೆಯಲ್ಪಡುವ ಯಾವುದಾದರೂ ನಡವಳಿಕೆಯನ್ನು ಪ್ರದರ್ಶಿಸುತ್ತದೆ ಆದ್ದರಿಂದ ದೊಡ್ಡ ಮತ್ತು ಸಾಂಪ್ರದಾಯಿಕ ಸ್ವರೂಪದ ಡೇಟಾವನ್ನು ನಾವು ವಿಶ್ಲೇಷಿಸಬೇಕಾಗಿದೆ ಅದರಿಂದ ಅರ್ಥವನ್ನು ಸಂಗ್ರಹಿಸಲು ಆದ್ದರಿಂದ ನಾವು ಈ ವಿಶ್ಲೇಷಣೆಯ ಬಗ್ಗೆ ಮಾತನಾಡುವಾಗ ಎಐನಲ್ಲಿ ಮೆಷೀನ್ ಲರ್ನಿಂಗ್ ಸಂದರ್ಭದಲ್ಲಿ ನಾವು ಮಾತನಾಡಿದ ಯಾವುದೇ ರೀತಿಯ ವಿಧಾನಗಳು ಸಹ ಇಲ್ಲಿ ಅನ್ವಯವಾಗುತ್ತವೆ ಆದ್ದರಿಂದ ವಿಶ್ಲೇಷಣೆ ಸ್ಟ್ಯಾಟಿಸ್ಟಿಕಲ್ ಅನಲಿಟಿಕ್ಸ್ ಮೆಷೀನ್ ಲರ್ನಿಂಗ್ ಆಧಾರಿತ ವಿಶ್ಲೇಷಣೆ ನ್ಯೂರಲ್ ನೆಟ್ವರ್ಕ್ ಗಳ ವಿಭಿನ್ನ ವಿಧಾನಗಳ ಬಳಕೆ ಎಸ್ವಿಎಂ ಇವೆಲ್ಲವನ್ನೂ ಡೇಟಾವನ್ನು ವಿಶ್ಲೇಷಿಸಲು ಬಳಸಬಹುದು ಸ್ಟಾಟಿಸ್ಟಿಕಲ್ ಮೆಥೆಡ್ಸ್ ವಿಧಾನಗಳ ಜೊತೆಗೆ ನಾವೆಲ್ಲರೂ ಪರಿಚಿತವಾಗಿರುವ ಮಲ್ಟಿವೇರಿಯೇಟ್ ಸ್ಟಾಟಿಸ್ಟಿಕಲ್ ಮೆಥೆಡ್ಸ್ ಜೊತೆ ಆದ್ದರಿಂದ ಡೇಟಾವನ್ನು ವಿಶ್ಲೇಷಿಸಲು ಸಹ ಅವುಗಳನ್ನು ಬಳಸಬಹುದು ಆದ್ದರಿಂದ ಮುಖ್ಯವಾದುದು ಐಐಒಟಿಯಲ್ಲಿನ ಈ ಐಒಟಿ ಸಾಧನಗಳಿಂದ ನೀವು ಸ್ವೀಕರಿಸುವ ಡೇಟಾದಿಂದ ನೀವು ಅರ್ಥವನ್ನು ಪಡೆಯಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ಬಿಗ್ ಡೇಟಾ ಎಂದರೇನು ಆದ್ದರಿಂದ ಪ್ರಾಸೆಸಿಂಗ್ ಟೂಲ್ಸ್ ಮತ್ತು ಕನ್ವೆನ್ಷನಲ್ ಡೇಟಾಬೇಸ್ ಕನ್ವೆನ್ಷನಲ್ ಪ್ರಾಸೆಸಿಂಗ್ ಟೂಲ್ಸ್ ಗಳಿಂದ ನಿರ್ವಹಿಸಲಾಗದಷ್ಟು ದೊಡ್ಡದಾದ ಡೇಟಾ ಆದ್ದರಿಂದ ಬಿಗ್ ಡೇಟಾ ಸಾಮಾನ್ಯವಾಗಿ ನಾನ್ ಸ್ಟ್ರಕ್ಚರ್ಡ ಡೇಟಾದ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ ಆದರೆ ಅವು ಡೇಟಾವನ್ನು ಸಹ ಹೊಂದಿರಬಹುದು ಸ್ಟ್ರಕ್ಚರ್ಡ ಡೇಟಾ ಎಂದರೆ ಏನು ಸ್ಟ್ರಕ್ಚರ್ಡ ಡೇಟಾ ಅವುಗಳನ್ನು ವಿವಿಧ ಡೇಟಾಬೇಸ್ಗಳಲ್ಲಿ ಟೇಬಲ್ಗಳ ರೂಪದಲ್ಲಿ ಸಂಗ್ರಹಿಸಬಹುದು ಉದಾಹರಣೆಗೆ ರಿಲೇಶನಲ್ ಟೇಬಲ್ಸ್ ಆದ್ದರಿಂದ ಉದಾಹರಣೆಗೆ MySQL ಒರಾಕಲ್ ನಂತಹ ಡೇಟಾಬೇಸ್ಗಳು ರಿಲೇಶನಲ್ ಟೇಬಲ್ಸ್ಗಳನ್ನು ಬಳಸುತ್ತವೆ ಆದ್ದರಿಂದ ನೀವು ಈ ಡೇಟಾವನ್ನು ಈ ರಿಲೇಶನಲ್ ಟೇಬಲ್ಸ್ಗಳಲ್ಲಿ ಈ ಟೇಬಲ್ಸ್ ಗಳ ರೂಪದಲ್ಲಿ ಸಂಗ್ರಹಿಸಬಹುದು ನೀವು ಈ ಡೇಟಾವನ್ನು ಸಂಗ್ರಹಿಸಬಹುದು ಇದರಿಂದ ಅದು ಡೇಟಾವನ್ನು ಸಂಗ್ರಹಿಸುವ ಸ್ಟ್ರಕ್ಚರ್ಡ ಮಾರ್ಗವಾಗಿದೆ ಮತ್ತು ಎಲ್ಲಾ ರೀತಿಯ ಡೇಟಾವನ್ನು ಟೇಬಲ್ಸ್ ಗಳ ರೂಪದಲ್ಲಿ ಸಂಗ್ರಹಿಸಲಾಗುವುದಿಲ್ಲ ಆದ್ದರಿಂದ ಉದಾಹರಣೆಗೆ ಕೆಲವು ಡೇಟಾ ವೆಬ್ ಬ್ಲಾಗ್ಗಳು ಫೇಸ್ಬುಕ್ ಚಾಟ್ಗಳು ಚಿತ್ರಗಳು ವೃತ್ತಪತ್ರಿಕೆ ಬ್ಲಾಗ್ಗಳು ಆದ್ದರಿಂದ ಇವೆಲ್ಲವೂ ಡೇಟಾದ ನಾನ್ ಸ್ಟ್ರಕ್ಚರ್ಡ ನಡವಳಿಕೆಯನ್ನು ಪ್ರದರ್ಶಿಸುತ್ತದೆ ಮತ್ತು ಅವುಗಳನ್ನು ಬಳಸಲಾಗುವುದಿಲ್ಲ ಅವುಗಳನ್ನು ಸಾಂಪ್ರದಾಯಿಕ ರೂಪದಲ್ಲಿ ರಿಲೇಶನಲ್ ಟೇಬಲ್ಸ್ಗಳಲ್ಲಿ ಸಂಗ್ರಹಿಸಲಾಗುವುದಿಲ್ಲ ಆದ್ದರಿಂದ ಇವುಗಳು ಬಿಗ್ ಡೇಟಾ ತರಹ ನಾನ್ ಸ್ಟ್ರಕ್ಚರ್ಡ ಮತ್ತು ಸ್ಟ್ರಕ್ಚರ್ಡ ಡೇಟಾಗಳಂತೆ ಇರುತ್ತವೆ ಇವುಗಳನ್ನು ಕೆಲವು ರೀತಿಯಲ್ಲಿ ನಿರ್ವಹಿಸಬೇಕಾಗುತ್ತದೆ ಆದ್ದರಿಂದ ಬಿಗ್ ಡೇಟಾ ದ ಕೆಲವು ಪ್ರಮುಖ ಗುಣಲಕ್ಷಣಗಳನ್ನು ನೋಡೋಣ ನಾವು ಡೇಟಾದ ಪ್ರಾತಿನಿಧ್ಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಸ್ವಾಧೀನಪಡಿಸಿಕೊಳ್ಳುವಿಕೆಯ ಡೇಟಾದ ಪ್ರಮಾಣ ಡೇಟಾದ ಗುಣಲಕ್ಷಣ ಯಶಸ್ವಿಯಾಗಿ ನಿರ್ವಹಿಸಲು ಸಾಂಪ್ರದಾಯಿಕ ಅಸೋಸಿಯೇಟಿವ್ ವಿಧಾನಗಳನ್ನು ಬಳಸುವ ಸಾಮರ್ಥ್ಯವನ್ನು ನಿರ್ಬಂಧಿಸುತ್ತದೆ ಪ್ರಮುಖ ಹಾರಿಜಾಂಟಲ್ ಜೂಮ್ ತಂತ್ರಜ್ಞಾನಗಳೊಂದಿಗೆ ಯಶಸ್ವಿಯಾಗಿ ನಿರ್ವಹಿಸಬಹುದಾದ ವಿಶ್ಲೇಷಣೆ ಅಥವಾ ಡೇಟಾ ಬಿಗ್ ಡೇಟಾ ದ ಈ ವ್ಯಾಖ್ಯಾನಗಳಲ್ಲಿ ಒಂದಾಗಿದೆ ಆದ್ದರಿಂದ ಐಒಟಿ ಐಐಒಟಿ ಸಂದರ್ಭದಲ್ಲಿ ನಾವು ಸ್ಟ್ರಕ್ಚರ್ಡ ಡೇಟಾ ಮತ್ತು ಅನ್ಸ್ಟ್ರಕ್ಚರ್ಡ ಡೇಟಾವನ್ನು ಪಡೆಯುತ್ತೇವೆ ಎಂದು ನಾನು ನಿಮಗೆ ಹೇಳುತ್ತಿದ್ದೆ ಆದ್ದರಿಂದ ನಾನು ಮೊದಲೇ ಹೇಳುತ್ತಿದ್ದಂತೆ ಸ್ಟ್ರಕ್ಚರ್ಡ ಡೇಟಾ ಇವುಗಳನ್ನು ಸಾಮಾನ್ಯವಾಗಿ ರಿಲೇಶನಲ್ ಟೇಬಲ್ಸ್ಗಳಲ್ಲಿ ಸಂಘಟಿತ ಶೈಲಿಯಲ್ಲಿ ಸುಲಭವಾಗಿ ಸಂಗ್ರಹಿಸಬಹುದು ಆದ್ದರಿಂದ ನೀವು ಈ ಡೇಟಾವನ್ನು ಟೇಬಲ್ಸ್ಗಳ ರೂಪದಲ್ಲಿ ಸಂಗ್ರಹಿಸಲು ಸಮರ್ಥರಾಗಿದ್ದರೆ ಡೇಟಾವನ್ನು ಪ್ರವೇಶಿಸಲು ಈ ಟೇಬಲ್ಸ್ಗಳನ್ನು ಪ್ರಶ್ನಿಸಲು ನೀವು SQL ಸ್ಟ್ರಕ್ಚರ್ಡ್ ಕ್ವೆರಿ ಲಾಂಗ್ವೇಜ್ನಂತಹ ಭಾಷೆಯನ್ನು ಬಳಸಬಹುದು ಆದಾಗ್ಯೂ ನೀವು ಅನ್ಸ್ಟ್ರಕ್ಚರ್ಡ ಡೇಟಾದ ಬಗ್ಗೆ ಮಾತನಾಡುತ್ತಿದ್ದರೆ ನೀವು ಈ ಡೇಟಾವನ್ನು ಆರ್ಡಿಬಿಎಂಎಸ್ ಟೇಬಲ್ಸ್ಗಳ ರೂಪದಲ್ಲಿ ಸಂಗ್ರಹಿಸಲು ಸಾಧ್ಯವಿಲ್ಲ ಮತ್ತು ಈ ಡೇಟಾವನ್ನು ವಿಶ್ಲೇಷಿಸಲು ಬಳಸಬಹುದಾದ ಯಾವುದೇ ಪೂರ್ವನಿರ್ಧರಿತ ಡೇಟಾ ಮಾದರಿ ಇಲ್ಲ ಆದ್ದರಿಂದ ಮೂಲತಃ ನಾವು ಇಂದಿನ ಜಗತ್ತಿನಲ್ಲಿ ಎದುರಿಸಿದ ಹೆಚ್ಚಿನ ಡೇಟಾವು ಅನ್ಸ್ಟ್ರಕ್ಚರ್ಡ ಆಗಿರುತ್ತದೆ ಆದ್ದರಿಂದ ಈ ರೀತಿಯ ಡೇಟಾವನ್ನು ವಿಶ್ಲೇಷಿಸಲು ನೀವು ಈಗಾಗಲೇ ಪರಿಚಿತವಾಗಿರುವ ಸಾಂಪ್ರದಾಯಿಕ ಡೇಟಾಬೇಸ್ ತಂತ್ರಗಳನ್ನು ಬಳಸಲಾಗುವುದಿಲ್ಲ ಮತ್ತು ಅದೇ ಸಮಯದಲ್ಲಿ ಈ ಡೇಟಾವು ಅನ್ಸ್ಟ್ರಕ್ಚರ್ಡ ಆದರೆ ಈ ಡೇಟಾವು ದೊಡ್ಡ ಪ್ರಮಾಣದಲ್ಲಿ ಬರುತ್ತದೆ ಆದ್ದರಿಂದ ನೀವು ಬೃಹತ್ ಡೇಟಾಸೆಟ್ಗಳ ಬಗ್ಗೆ ಮಾತನಾಡುತ್ತಿದ್ದೀರಿ ಅದು ನಿರ್ದಿಷ್ಟ ರೀತಿಯಲ್ಲಿ ಸಂಗ್ರಹಿಸಬೇಕಾಗುತ್ತದೆ ಆದ್ದರಿಂದ ಇವುಗಳು ನಾವು ಪರಿಮಾಣ ವೈವಿಧ್ಯತೆ ಮತ್ತು ವೇಗದ ಬಗ್ಗೆ ಮಾತನಾಡುತ್ತಿರುವ ಬಿಗ್ ಡೇಟಾ ದ ಕೆಲವು ಗುಣಲಕ್ಷಣಗಳಾಗಿವೆ ಆದ್ದರಿಂದ ಬಿಗ್ ಡೇಟಾ ವನ್ನು ವ್ಯಾಖ್ಯಾನಿಸುವ ಮುಖ್ಯ 3 ವಿ ಗಳು ಇವು ವೈವಿಧ್ಯತೆಯನ್ನು ಪ್ರದರ್ಶಿಸುವ ಮತ್ತು ಸಂಸ್ಕರಣಾ ಸರ್ವರ್ ಅಥವಾ ಸಂಸ್ಕರಣಾ ಏಜೆಂಟ್ ನಲ್ಲಿ ಹೆಚ್ಚಿನ ವೇಗವನ್ನು ತಲುಪುವ ಪರಿಮಾಣದಲ್ಲಿ ದೊಡ್ಡದಾದ ಡೇಟಾ ಈ ರೀತಿಯ ಡೇಟಾವನ್ನು ಸಾಂಪ್ರದಾಯಿಕವಾಗಿ ಬಿಗ್ ಡೇಟಾ ಎಂದು ಕರೆಯಲಾಗುತ್ತದೆ ಆದರೆ ಸಂಶೋಧಕರು ಬಿಗ್ ಡೇಟಾ ವನ್ನು ಹೆಚ್ಚು ಹೆಚ್ಚು ವಿಭಿನ್ನವಾದ ಇತರ ಅಂಶಗಳನ್ನು ಸಹ ಒಳಗೊಂಡಿರುತ್ತಾರೆ ಇತರ ವಿ ವಾಸ್ತವವಾಗಿ ಇತರ ಅಂಶಗಳು ಆದ್ದರಿಂದ ಇತರ ವಿ'ಗಳಂತಹ ವ್ಯತ್ಯಾಸ ದೃಶ್ಯೀಕರಣ ಮೌಲ್ಯ ನಿಖರತೆ ಆದ್ದರಿಂದ ಇವು 4 ಹೆಚ್ಚುವರಿ ವಿ ಗಳು ಬಿಗ್ ಡೇಟಾ ವನ್ನು ಸಹ ನಿರೂಪಿಸುತ್ತವೆ ಆದ್ದರಿಂದ ಸಾಂಪ್ರದಾಯಿಕ 3 ವಿ ಮತ್ತು 4 ವಿ 7 ವಿಗಳನ್ನು ಬಿಗ್ ಡೇಟಾ ವನ್ನು ನಿರೂಪಿಸಲು ಬಳಸಲಾಗುತ್ತದೆ ಆದ್ದರಿಂದ ಇವುಗಳನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಆದ್ದರಿಂದ ನಾವು 3 ವಿ ಮೊದಲ ಪರಿಮಾಣದ ಬಗ್ಗೆ ಮಾತನಾಡೋಣ ಆದ್ದರಿಂದ ಪರಿಮಾಣ ವೇಗ ವೈವಿಧ್ಯತೆ ಆದ್ದರಿಂದ ಈ 3 ವಿಗಳನ್ನು ನಾವು ಪರಿಗಣಿಸೋಣ ಆದ್ದರಿಂದ ಈ ಪರಿಮಾಣ ಏನು ಈ ಪರಿಮಾಣವು ನಾವು ಮುಖ್ಯವಾಗಿ ಮಾತನಾಡುತ್ತಿರುವ ಡೇಟಾದ ದೊಡ್ಡ ಪ್ರಮಾಣವಾಗಿದೆ ಉದಾಹರಣೆಗೆ ಕೆಲವು ಸರ್ವರ್ನಲ್ಲಿ ಸುಮಾರು 72 ಗಂಟೆಗಳ ವೀಡಿಯೊವನ್ನು ನಾವು ಯೂಟ್ಯೂಬ್ ಎಂದು ಹೇಳೋಣ ನಾವು ಉದಾಹರಣೆಗೆ ತೆಗೆದುಕೊಳ್ಳೋಣ ಅದು ಯಾವುದಾದರೂ ಆಗಿರಬಹುದು ಇದು ದೊಡ್ಡ ರೀತಿಯ ಡೇಟಾ ಮತ್ತು ಪರಿಮಾಣದಲ್ಲಿ ದೊಡ್ಡದಾಗಿದೆ ನಂತರ ನೀವು ವೇಗದ ಬಗ್ಗೆ ಮಾತನಾಡುತ್ತಿದ್ದರೆ ನೀವು ಟ್ವಿಟ್ಟರ್ ಬಗ್ಗೆ ಅಥವಾ ಅದೇ ರೀತಿಯ ಇತರ ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ ಮಾತನಾಡುತ್ತಿದ್ದರೆ ನಾವು ದಿನಕ್ಕೆ ಸರಾಸರಿ 100 ಮಿಲಿಯನ್ ಟ್ವೀಟ್ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಈ ರೀತಿಯ ಡೇಟಾದ ವೇಗವನ್ನು ನಿರ್ವಹಿಸುವುದು ಬಹಳ ಮುಖ್ಯ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು ತದನಂತರ ವೈವಿಧ್ಯತೆ ಮತ್ತು ಈ ವೈವಿಧ್ಯತೆಯು ನೀವು ಸ್ಟ್ರಕ್ಚರ್ಡ ಮತ್ತು ಅನ್ ಸ್ಟ್ರಕ್ಚರ್ಡ ಡೇಟಾವನ್ನು ಹೊಂದಿರಬಹುದು ಆದ್ದರಿಂದ ಉದಾಹರಣೆಗೆ ವಿವಿಧ ಡೇಟಾ ಇಮೇಜ್ ಡೇಟಾ ಟೆಕ್ಸ್ಟ್ ಡೇಟಾ ನಂತರ ವಿಡಿಯೋ ಡೇಟಾ ಎಲ್ಲವೂ ಒಂದೇ ಸಮಯದಲ್ಲಿ ಒಟ್ಟಿಗೆ ಬರುತ್ತವೆ ಅದು ವೈವಿಧ್ಯಮಯವಾಗಿದೆ ಆದ್ದರಿಂದ ಬೀಗ್ ಡೇಟಾ ಸನ್ನಿವೇಶದಲ್ಲಿ ನಾವು ಸಾಮಾನ್ಯವಾಗಿ ಡೇಟಾದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಬರುತ್ತಿದೆ ನೀವು ಅದನ್ನು ಪೈಪ್ ಎಂದು ಭಾವಿಸಬಹುದು ಕೆಲವು ರೀತಿಯ ಪೈಪ್ ಮೂಲಕ ಡೇಟಾ ನಿರಂತರವಾಗಿ ಬರುತ್ತಿದೆ ಹೆಚ್ಚಿನ ಪ್ರಮಾಣದ ಡೇಟಾ ಹೆಚ್ಚಿನ ವೇಗದಲ್ಲಿ ಬರುತ್ತಿದೆ ಮತ್ತು ಈ ಡೇಟಾ ಈ ಡೇಟಾದ ಸಂಯೋಜನೆ ಎಲ್ಲವೂ ಬಹಳ ವೈವಿಧ್ಯಮಯವಾಗಿದೆ ಪಠ್ಯ ಇಮೇಜ್ ವಿಡಿಯೋ ಮತ್ತು ವಿಭಿನ್ನ ಪ್ರಕಾರಗಳು ಆದ್ದರಿಂದ ಈ ಎಲ್ಲಾ ಡೇಟಾಗಳು ಒಂದೇ ಸಮಯದಲ್ಲಿ ಬರುತ್ತವೆ ಈ ರೀತಿಯ ಡೇಟಾವನ್ನು ನಿರ್ವಹಿಸುವುದು ಸಾಂಪ್ರದಾಯಿಕ ಡೇಟಾ ವೇರ್ ಹೌಸಿಂಗ್ ಡೇಟಾಬೇಸ್ ಟೆಕ್ನಿಕ್ ಗಳು ಇತ್ಯಾದಿಗಳನ್ನು ಬಳಸಿ ಅದು ಸಾಧ್ಯವಿಲ್ಲ ಆದ್ದರಿಂದ ಈ ರೀತಿಯ ಡೇಟಾವನ್ನು ಪರಿಹರಿಸಲು ನೀವು ಹೊಸ ವಿಧಾನಗಳು ಹೊಸ ಸಾಧನಗಳನ್ನು ಹೇಗೆ ಹೊಂದಬಹುದು ಎಂಬುದರ ಕುರಿತು ಜನರು ಮಾತನಾಡುತ್ತಿದ್ದಾರೆ ಆದ್ದರಿಂದ ನಾವು ಸ್ಲೈಡ್ಗಳಲ್ಲಿ ಚರ್ಚಿಸುತ್ತಿದ್ದ ವಿಷಯಕ್ಕೆ ಹಿಂತಿರುಗಿ ನೋಡೋಣ ಆದ್ದರಿಂದ ನಾವು ದೊಡ್ಡ ಪ್ರಮಾಣದ ಡೇಟಾದ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಕೇವಲ ಗಿಗಾಬೈಟ್ಗಳು ಮತ್ತು ಟೆರಾಬೈಟ್ಗಳಲ್ಲಿ ಮಾತ್ರವಲ್ಲ ನಾವು ಪೆಟಾಬೈಟ್ಗಳು ಹೆಕ್ಸಾಬೈಟ್ಗಳು ಮತ್ತು ಡೇಟಾದ ಬಗ್ಗೆ ಮಾತನಾಡುತ್ತಿದ್ದೇವೆ ನೀವು ಹೇಗೆ ಸಂಗ್ರಹಿಸುತ್ತೀರಿ ಆ ರೀತಿಯ ಡೇಟಾ ಬಹಳ ಮುಖ್ಯವಾಗಿದೆ ವೇಗ ಉತ್ಪಾದನೆಯ ವೇಗ ದಿನಕ್ಕೆ ಸರಾಸರಿ 100 ಮಿಲಿಯನ್ ಟ್ವೀಟ್ಗಳು ಅಂದರೆ ಅದು ಬರುವ ಡೇಟಾದ ದೊಡ್ಡ ವೇಗ ಡೇಟಾ ಉತ್ಪತ್ತಿಯಾಗುತ್ತದೆ ಆದ್ದರಿಂದ ಡೇಟಾ ಉತ್ಪತ್ತಿಯಾಗುತ್ತಿದ್ದರೆ ನೀವು ಡೇಟಾವನ್ನು ನಿಭಾಯಿಸಬೇಕು ಮತ್ತು ಇದು ಹೆಚ್ಚಿನ ವೇಗದ ಡೇಟಾವಾಗಿದ್ದು ಅದು ಬರಲಿದೆ ಮತ್ತು ಅದನ್ನು ನಿರ್ವಹಿಸಬೇಕಾಗಿದೆ ಮತ್ತೊಂದೆಡೆ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಂತಹ ಸ್ಟಾಕ್ ಎಕ್ಸ್ಚೇಂಜ್ಗಳು ಆದ್ದರಿಂದ ಅವರು ಹೆಚ್ಚಿನ ವೇಗದಲ್ಲಿ ಬರುವ ಹೆಚ್ಚಿನ ಪ್ರಮಾಣದ ಡೇಟಾವನ್ನು ನಿರ್ವಹಿಸುತ್ತಾರೆ ಆದ್ದರಿಂದ ಅನೇಕ ವಿನಿಮಯ ಕೇಂದ್ರಗಳು ಹಣಕಾಸಿನ ವಿನಿಮಯವನ್ನು ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ನಡೆಸಲಾಗುತ್ತದೆ ಆದ್ದರಿಂದ ಈ ರೀತಿಯ ಡೇಟಾದ ವೇಗವೂ ಬಹಳ ಮುಖ್ಯವಾಗಿದೆ ವೈವಿಧ್ಯತೆ ನಾವು ಡೇಟಾ ಪ್ರಕಾರದ ಬಗ್ಗೆ ಯಾವುದೇ ನಿರ್ಬಂಧವಿಲ್ಲದೆ ಪಠ್ಯ ಚಿತ್ರ ಆಡಿಯೋ ವಿಡಿಯೋ ಇತ್ಯಾದಿ ಇತ್ಯಾದಿಗಳ ಎಲ್ಲಾ ಬಗೆಯ ಡೇಟಾಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ವ್ಯತ್ಯಾಸ ಆದ್ದರಿಂದ ಇಲ್ಲಿ ನಾವು ಅದರ ಬಗ್ಗೆ ಮಾತನಾಡುತ್ತಿರುವುದು ವೈವಿಧ್ಯಕ್ಕಿಂತ ಭಿನ್ನವಾಗಿದೆ ಇಲ್ಲಿ ನಾವು ನಿರಂತರವಾಗಿ ಅರ್ಥವಾಗುತ್ತಿರುವ ಡೇಟಾದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಉದಾಹರಣೆಗೆ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಹ್ಯಾಶ್ ಟ್ಯಾಗ್ಗಳು ಜಿಯೋ ಪ್ರಾದೇಶಿಕ ಡೇಟಾ ಮಲ್ಟಿಮೀಡಿಯಾ ಡೇಟಾ ಸೆನ್ಸಾರ್ ಡೇಟಾ ಇತ್ಯಾದಿ ನಿಖರತೆಯು ಡೇಟಾದಲ್ಲಿನ ಪಕ್ಷಪಾತವನ್ನು ಸೂಚಿಸುತ್ತದೆ ಮತ್ತು ಇದು ಡೇಟಾದಲ್ಲಿನ ಅಸಾಮಾನ್ಯತೆ ಮತ್ತು ಶಬ್ದದ ಬಗ್ಗೆ ಹೇಳುತ್ತದೆ ಆದ್ದರಿಂದ ಕಾರ್ಯಕ್ರಮಗಳಲ್ಲಿ ಇದು ಮುಖ್ಯವಾಗಿದೆ ಇದು ಸ್ವಯಂಚಾಲಿತ ಡಿಸಿಷನ್ ಮೇಕಿಂಗ್ ಯನ್ನು ಒಳಗೊಂಡಿರುತ್ತದೆ ವೆರಾಸಿಟಿ ಡೇಟಾದ ಅರ್ಥವಾಗುವಿಕೆಯೊಂದಿಗೆ ವ್ಯವಹರಿಸುತ್ತದೆ ಮತ್ತು ಡೇಟಾದ ಗುಣಮಟ್ಟ ಮಾತ್ರವಲ್ಲ ಡೇಟಾವನ್ನು ಅರ್ಥಮಾಡಿಕೊಳ್ಳುವುದು ಈ ವಿಷಯದಲ್ಲಿ ಮುಖ್ಯವಾಗಿದೆ ವೆಲೋಸಿಟಿಯಲ್ಲಿ ಡೇಟಾವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ ವಿಶ್ಷ್ಯಲೈಸೇಶನ್ ವಿಶ್ಷ್ಯಲೈಸೇಶನ್ವನ್ನು ನಾವು ಯಾವ ರೂಪದಲ್ಲಿ ದೃಶ್ಯೀಕರಿಸಬೇಕು ಚಿತ್ರಾತ್ಮಕ ರೂಪದಲ್ಲಿ ಪಠ್ಯ ರೂಪದಲ್ಲಿ ದೃಷ್ಟಿಗೋಚರವಾಗಿ ಗುರುತಿಸಬಹುದಾದ ವಿಭಿನ್ನ ಮಾದರಿಗಳು ಯಾವುವು ಎಂಬುದರ ಕುರಿತು ನಾವು ಮಾತನಾಡುತ್ತಿದ್ದೇವೆ ಆದ್ದರಿಂದ ಈ ಡೇಟಾದ ಈ ಎಲ್ಲಾ ವಿಭಿನ್ನ ಗುಣಲಕ್ಷಣಗಳು ಡೇಟಾದ ವಿಶ್ಷ್ಯಲೈಸೇಶನ್ ಮುಖ್ಯವಾಗಿದೆ ಮತ್ತು ಮೌಲ್ಯ ಇದು ಮೂಲತಃ ಚದುರಿದ ಡೇಟಾದಿಂದ ಕೆಲವು ವ್ಯವಹಾರ ಮಾಹಿತಿಯನ್ನು ಹೊರತೆಗೆಯುತ್ತಿದೆ ಆದ್ದರಿಂದ ಇದು ಮೂಲತಃ ಬೀಗ್ ಡೇಟಾ ದ ಮೌಲ್ಯ ಗುಣಲಕ್ಷಣವಾಗಿದೆ ಆದ್ದರಿಂದ ಡೇಟಾದ ಮೂಲಗಳು ಯಾವುವು ಎಂಟರ್ಪ್ರೈಸ್ ಡೇಟಾವನ್ನು ಆನ್ಲೈನ್ ವ್ಯಾಪಾರ ಡೇಟಾ ವಿಶ್ಲೇಷಣೆ ಉತ್ಪಾದನಾ ದಾಸ್ತಾನು ಡೇಟಾ ಮಾರಾಟ ಮತ್ತು ಇತರ ಹಣಕಾಸು ಡೇಟಾಗಳಿಂದ ಉತ್ಪಾದಿಸಬಹುದು ಎಂಟರ್ಪ್ರೈಸ್ ಡೇಟಾದ ಕೆಲವು ಉದಾಹರಣೆಗಳು ಇವು ಕೈಗಾರಿಕಾ ಡೇಟಾ ಆರೋಗ್ಯ ಮಾಹಿತಿ ಕೃಷಿ ಡೇಟಾ ಮತ್ತು ಮುಂತಾದ ಐಒಟಿ ಡೇಟಾ ಬಯೋಮೆಡಿಕಲ್ ಡೇಟಾ ಜೀನ್ ಸಿಕ್ವೆನ್ಸಿಂಗ್ನಿಂದ ಉತ್ಪತ್ತಿಯಾಗುವ ಡೇಟಾ ವೈದ್ಯಕೀಯ ಚಿಕಿತ್ಸಾಲಯಗಳಿಂದ ಮತ್ತು ಕಂಪ್ಯೂಟೇಶನಲ್ ಬಯಾಲಜಿ ಡೇಟಾ ಖಗೋಳವಿಜ್ಞಾನ ಡೇಟಾ ಪರಮಾಣು ಸಂಶೋಧನಾ ಡೇಟಾಗಳಂತಹ ಇತರ ಡೇಟಾಗಳು ಇವು ಡೇಟಾದ ವಿಭಿನ್ನ ಮೂಲಗಳಾಗಿವೆ ಖಗೋಳವಿಜ್ಞಾನ ಆದ್ದರಿಂದ ಈ ಕೆಲವು ದೂರದರ್ಶಕಗಳನ್ನು ವಿಶ್ವದ ಕೆಲವು ಭಾಗಗಳಲ್ಲಿ ನಿರಂತರವಾಗಿ ಆಕಾಶವನ್ನು ನೋಡಲು ನೆಡಲಾಗಿದೆ ಗಡಿಯಾರವನ್ನು 365 ದಿನಗಳು ವರ್ಷದಲ್ಲಿ ಇವು ಆಕಾಶವನ್ನು ಸ್ಕ್ಯಾನ್ ಮಾಡುತ್ತಿವೆ ಮತ್ತು ನೀವು ನಿರಂತರವಾಗಿ ಅರ್ಥಮಾಡಿಕೊಳ್ಳುವಂತೆ ಈ ದೂರದರ್ಶಕಗಳಿಂದ ಹೆಚ್ಚಿನ ಡೇಟಾ ಬರುತ್ತಿದೆ ಆದ್ದರಿಂದ ಈ ರೀತಿಯ ಡೇಟಾವನ್ನು ನಿರ್ವಹಿಸಬೇಕಾಗುತ್ತದೆ ಇವುಗಳು ದೊಡ್ಡ ಪ್ರಮಾಣದಲ್ಲಿ ಬರುವ ಡೇಟಾ ಆದ್ದರಿಂದ ಇವು ಡೇಟಾದ ಕೆಲವು ಮೂಲಗಳಾಗಿವೆ ಆದರೆ ಕೈಗಾರಿಕೆಗಳ ಸನ್ನಿವೇಶದಲ್ಲಿ ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ಗಳು ತಮ್ಮ ನಿರಂತರ ಕಾರ್ಯಾಚರಣೆಯ ಪರಸ್ಪರ ಕ್ರಿಯೆಯ ಮೂಲಕ ನಿರಂತರವಾಗಿ ಮಾಡುತ್ತವೆ ಮತ್ತು ಅವುಗಳು ಡೇಟಾವನ್ನು ಉತ್ಪಾದಿಸುತ್ತಿವೆ ಇದು ಸಾಮಾನ್ಯವಾಗಿ ಸ್ಟ್ರಕ್ಚರ್ಡ ಮತ್ತು ಅನ್ಸ್ಟ್ರಕ್ಚರ್ಡ ಅಥವಾ ನಾನ್ ಸ್ಟ್ರಕ್ಚರ್ಡ ಡೇಟಾಗಳ ಸಂಯೋಜನೆಯಾಗಿದೆ ಮತ್ತು ಬಿಗ್ ಡೇಟಾ ಡೇಟಾ ಸಂಗ್ರಹಣೆಗಾಗಿ ಈ ವಿಭಿನ್ನ ವಿಶ್ಲೇಷಣಾತ್ಮಕ ತಂತ್ರಗಳನ್ನು ಬಳಸಿಕೊಂಡು ಇವುಗಳನ್ನು ನಿರ್ವಹಿಸಬೇಕಾಗುತ್ತದೆ ಆದ್ದರಿಂದ ನೀವು ಡೇಟಾವನ್ನು ಸಂಗ್ರಹಿಸಬೇಕು ಆದ್ದರಿಂದ ಮೂಲಗಳು ಲಾಗ್ ಫೈಲ್ಗಳು ರೆಕಾರ್ಡ್ ಫೈಲ್ಗಳು ಸೆನ್ಸಾರ್ ಗಳಿಂದ ಆರ್ಎಫ್ಐಡಿ ಸಾಧನಗಳಂತಹ ಬೇರೆ ಬೇರೆ ಮೂಲಗಳಿಂದ ಆಗಿರಬಹುದು ಮತ್ತು ಇವು ವಿಭಿನ್ನ ಮೂಲಗಳಿಂದ ಬರಬಹುದು ಡೇಟಾ ಪ್ರಸರಣವು ನಂತರ ಮುಖ್ಯವಾಗಿದೆ ನಾವು ಡಾಟಾ ಇಂಟರ್ ಡಿಸಿಎನ್ ಟ್ರಾನ್ಸ್ಮಿಷನ್ ಮತ್ತು ಇಂಟ್ರಾ ಡಿಸಿಎನ್ ಟ್ರಾನ್ಸ್ಮಿಷನ್ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ಡಿಸಿಎನ್ ಎಂದರೇನು ಡಿಸಿಎನ್ ಮೂಲತಃ ಡೇಟಾ ಸೆಂಟರ್ ನೆಟ್ವರ್ಕ್ ಆಗಿದೆ ಡೇಟಾ ಸೆಂಟರ್ ನೆಟ್ವರ್ಕ್ದ ಡೇಟಾ ಸೆಂಟರ್ ದೊಳಗೆ ಅಂದರೆ ಡೇಟಾ ಸೆಂಟರ್ದಲ್ಲಿ ವಿಭಿನ್ನ ಸರ್ವರ್ಗಳು ಪರಸ್ಪರ ಸಂಪರ್ಕ ಹೊಂದಿದ್ದು ಅದರೊಳಗೆ ಡೇಟಾ ಟ್ರಾನ್ಸ್ ಮಿಷನ್ ಮತ್ತು ನಂತರ ಒಂದು ಡೇಟಾ ಸೆಂಟರ್ದಿಂದ ಮತ್ತೊಂದು ಡೇಟಾ ಸೆಂಟರ್ ಇಂಟರ್ ಡೇಟಾ ಸೆಂಟರ್ ನೆಟ್ವರ್ಕ್ ಪ್ರಸರಣ ಅದು ಮತ್ತೊಂದು ರೀತಿಯ ಪ್ರಸರಣವಾಗಿದೆ ನಂತರ ಡೇಟಾವನ್ನು ಪ್ರಕ್ರಿಯೆಗೊಳಿಸಬೇಕಾಗುತ್ತದೆ ಆದರೆ ಅದಕ್ಕೂ ಮೊದಲು ಅದನ್ನು ಮೊದಲೇ ಸಂಸ್ಕರಿಸಬೇಕಾಗಿದೆ ನಾಯಿಸ್ ರಿಡ೦ಡೆನ್ಸಿ ಇಂಕನ್ಸಿಸ್ಟೆನ್ಸಿಯನ್ನು ತೆಗೆದುಹಾಕಲು ಡೇಟಾವನ್ನು ಮೊದಲೇ ಸಂಸ್ಕರಿಸಬೇಕಾಗುತ್ತದೆ ಸಂಬಂಧಿತ ಡೇಟಾದ ಈ ಪೂರ್ವ ಸಂಸ್ಕರಣೆಯು ಮುಖ್ಯವಾಗಿ ಇಂಟಿಗ್ರೇಷನ್ ತೆರವುಗೊಳಿಸುವಿಕೆ ಮತ್ತು ರಿಡ೦ಡೆನ್ಸಿ ತಗ್ಗಿಸುವಿಕೆಯನ್ನು ಅನುಸರಿಸುತ್ತದೆ ಏಕೀಕರಣವು ಮೂಲತಃ ವಿವಿಧ ಮೂಲಗಳಿಂದ ಡೇಟಾವನ್ನು ಸಂಯೋಜಿಸುತ್ತದೆ ಮತ್ತು ಬಳಕೆದಾರರಿಗೆ ಸ್ಥಿರವಾದ ಡೇಟಾ ಮೌಲ್ಯವನ್ನು ತಲುಪಿಸುತ್ತದೆ ತೆರವುಗೊಳಿಸುವುದು ಸ್ಪಾಟ್ ತಪ್ಪಾದ ಸಾಕಷ್ಟಿಲ್ಲದ ಅಥವಾ ಸಹಕಾರಿಅಲ್ಲದ ಎಂದು ಗುರುತಿಸಲ್ಪಟ್ಟ ಏನಾದರೂ ಇದ್ದರೆ ಆ ರೀತಿಯ ಡೇಟಾವನ್ನು ಗುರುತಿಸಬೇಕು ಸರಿಪಡಿಸಬೇಕು ಅಥವಾ ಅವುಗಳನ್ನು ತೆಗೆದುಹಾಕಬೇಕಾಗುತ್ತದೆ ರಿಡ೦ಡೆನ್ಸಿ ಮೈಗ್ರೇಶನ್ ಡೇಟಾದಲ್ಲಿ ಯಾವುದೇ ಪುನರುಕ್ತಿ ಇದ್ದರೆ ಸ್ಥಳದಲ್ಲಿ ಫಿಲ್ಟರ್ಗಳು ಇರಬೇಕಾಗುತ್ತದೆ ಅದು ಅಂತಹ ರೀತಿಯ ಅನಗತ್ಯ ಡೇಟಾವನ್ನು ಹರಡದಂತೆ ಪುನರಾವರ್ತಿಸುತ್ತದೆ ಏಕೆಂದರೆ ಬ್ಯಾಂಡ್ವಿಡ್ತ್ ಸಹ ಬಹಳ ಸೀಮಿತವಾಗಿದೆ ಆದ್ದರಿಂದ ಅನಗತ್ಯವಾಗಿ ಅನಗತ್ಯ ಡೇಟಾವನ್ನು ರವಾನಿಸಲು ನೀವು ಬಯಸುವುದಿಲ್ಲ ಬಿಗ್ ಡೇಟಾವನ್ನು ಸಂಗ್ರಹಿಸಲು ಫೈಲ್ ಸಿಸ್ಟಂಗಳು ಹೇಗೆ ಇರಲಿವೆ ಎಂಬುದರ ಕುರಿತು ನಾವು ಇಲ್ಲಿ ಮಾತನಾಡುತ್ತಿದ್ದೇವೆ ಆದ್ದರಿಂದ ಜಿಎಫ್ಎಸ್ ಒಂದು ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಆಗಿದ್ದು ಅದು ದೊಡ್ಡ ಪ್ರಮಾಣದ ಫೈಲ್ಗಳನ್ನು ಸಂಗ್ರಹಿಸಲು ಸಂಗ್ರಹಿಸಲು ಸಹಾಯ ಮಾಡುತ್ತದೆ ಇನ್ನೊಂದು ಎಚ್ಡಿಎಫ್ಎಸ್ ಎಚ್ಡಿಎಫ್ಎಸ್ ಮೂಲತಃ ಹಡೂಪ್ ತಂತ್ರಜ್ಞಾನ ಹಡೂಪ್ ವ್ಯವಸ್ಥೆಯಲ್ಲಿ ಅನುಸರಿಸಲಾಗುವ ಸಂಗತಿಯಾಗಿದೆ ಇದು ಬಿಗ್ ಡೇಟಾ ಸನ್ನಿವೇಶದಲ್ಲಿ ಡೇಟಾ ಸಂಗ್ರಹಣೆಯೊಂದಿಗೆ ಬಳಸಲು ಸಾಕಷ್ಟು ಜನಪ್ರಿಯವಾಗಿದೆ ಆದ್ದರಿಂದ ಎಚ್ಡಿಎಫ್ಎಸ್ ಫೈಲ್ ಸಿಸ್ಟಮ್ ಜಿಎಫ್ಎಸ್ನ ಓಪನ್ ಸೋರ್ಸ್ ಕೋರ್ಸ್ನಿಂದ ಪಡೆದ ಗಮನಾರ್ಹ ಫೈಲ್ ಸಿಸ್ಟಮ್ ಆಗಿದೆ ಆದ್ದರಿಂದ ಬಿಗ್ ಡೇಟಾದ ವಿಭಿನ್ನ ಸಂದರ್ಭಗಳಲ್ಲಿ ಬಳಸಲು ಸಾಕಷ್ಟು ಜನಪ್ರಿಯವಾಗಿರುವ ನಮ್ಮ ಫೈಲ್ ಸಿಸ್ಟಮ್ಗಳಾದ ಜಿಎಫ್ಎಸ್ ಮತ್ತು ಎಚ್ಡಿಎಫ್ಎಸ್ ಡೇಟಾಬೇಸ್ಗಳು ವಿವಿಧ ರೀತಿಯ ಡೇಟಾಬೇಸ್ಗಳು ಸಾಂಪ್ರದಾಯಿಕವಲ್ಲದ ರಿಲೇಶನಲ್ ಡೇಟಾಬೇಸ್ಗಳನ್ನು ಧರಿಸಿ NoSQL ಭಾಷೆಯಂತೆ SQL ನಂತೆ SQL ಈ ಸಾಂಪ್ರದಾಯಿಕ ರಿಲೇಶನಲ್ ಡೇಟಾಬೇಸ್ಗಳನ್ನುಗಳನ್ನು ಪ್ರಶ್ನಿಸುವುದರೊಂದಿಗೆ ಮತ್ತು ನಾನ್ರಿಲೇಶನಲ್ ಡೇಟಾಬೇಸ್ಗಳನ್ನುಗಳನ್ನು ಬಳಸುವ ಸಾಂಪ್ರದಾಯಿಕ ರಿಲೇಶನಲ್ ಡೇಟಾಬೇಸ್ಗಳನ್ನುಗಳಿಗಾಗಿರುತ್ತದೆ NoSQL ಪ್ರಶ್ನೆ ಭಾಷೆಯನ್ನು ಬಳಸಬಹುದು ಆದ್ದರಿಂದ ನಿಮಗೆ ಡೇಟಾ ವಿಶ್ಲೇಷಣೆ ಏಕೆ ಬೇಕು ಆದ್ದರಿಂದ ಐಒಟಿ ಐಐಒಟಿ ಇಂಡಸ್ಟ್ರಿ 4 0 ಸಾಮಾನ್ಯ ಸೆನ್ಸಾರ್ಗಳಲ್ಲಿ ಬಳಸಲಾಗುವ ಗಾತ್ರದಲ್ಲಿ ಬಹಳ ಚಿಕ್ಕದಾಗಿದೆ ಮತ್ತು ಅವುಗಳನ್ನು ಎಲ್ಲಿಯಾದರೂ ಇರಿಸಬಹುದು ಮತ್ತು ಸೆನ್ಸಾರ್ಗಳಿಂದ ಈ ಡೇಟಾವನ್ನು ಕೆಲವು ನೆಟ್ವರ್ಕ್ಗಳ ಮೂಲಕ ವರ್ಗಾಯಿಸಬಹುದು ಸಾಮಾನ್ಯವಾಗಿ ವಯರ್ಲೆಸ್ ಪ್ರಕೃತಿಯಲ್ಲಿ ಸಿಸ್ಟಂಗಳಿಂದ ಸಿಸ್ಟಮ್ಗಳಿಗೆ ಚಲಿಸುವ ಡೇಟಾದ ಈ ಅಭಿವ್ಯಕ್ತಿಯಿಂದಾಗಿ ಈ ವಿಭಿನ್ನ ಸೆನ್ಸಾರ್ಗಳನ್ನು ಬಳಸಲಾಗುವುದು ಮತ್ತು ಡೇಟಾವು ಒಂದು ಸೆನ್ಸಾರ್ದಿಂದ ಇನ್ನೊಂದಕ್ಕೆ ಚಲಿಸುತ್ತದೆ ಆದ್ದರಿಂದ ಕೆಲವು ಡೇಟಾವು ವ್ಯವಸ್ಥೆಗಳಿಗೆ ಅಪ್ರಸ್ತುತವಾಗುತ್ತದೆ ಆದ್ದರಿಂದ ಯಾವ ಡೇಟಾವು ಪ್ರಸ್ತುತವಾಗಿದೆ ಮತ್ತು ಯಾವುದು ಅಲ್ಲ ಎಂಬುದನ್ನು ಒಬ್ಬರು ಹೇಗೆ ತಿಳಿಯಬಹುದು ಅದಕ್ಕಾಗಿಯೇ ಈ ಡೇಟಾವನ್ನು ವಿಶ್ಲೇಷಿಸಬೇಕಾಗುತ್ತದೆ ಮತ್ತು ನೀವು ವಿಶ್ಲೇಷಿಸಿದ ನಂತರ ಸಿಸ್ಟಮ್ನಲ್ಲಿ ಫಿಸಿಕಲ್ ಸಿಸ್ಟಮ್ ನಲ್ಲಿ ಫಿಸಿಕಲ್ ಪರಿಸರದ ಮೇಲೆ ನೀವು ಕೆಲವು ಕಾರ್ಯಗಳನ್ನು ನಿರ್ವಹಿಸಬಹುದು ಎಂಬ ಇನ್ನೊಂದು ಅಂಶವಿದೆ ಆದ್ದರಿಂದ ಪಡೆದ ಡೇಟಾದ ವಿಶ್ಲೇಷಣೆಯ ಫಲಿತಾಂಶಗಳ ಆಧಾರದ ಮೇಲೆ ಆ ಈಕ್ವೇಶನ್ಗಳನ್ನು ನಿರ್ವಹಿಸಬಹುದು ಆದ್ದರಿಂದ ವಿಶ್ಲೇಷಣೆ ಬಹಳ ಮುಖ್ಯ ಗ್ರಾಹಕರಿಗಾಗಿ ವಿಶ್ಲೇಷಣೆಯು ಗ್ರಾಹಕರಿಗೆ ಪ್ರತಿಸ್ಪರ್ಧಿಗಳ ಬಗ್ಗೆ ತಿಳಿಯಲು ಸ್ಪರ್ಧಿಗಳ ಬಗ್ಗೆ ತಿಳಿಯಲು ಗ್ರಾಹಕರಿಗೆ ಸೇರಲು ಮತ್ತು ಚಟುವಟಿಕೆಗೆ ಸಹಾಯ ಮಾಡುತ್ತದೆ ಅದು ವ್ಯವಹಾರವನ್ನು ವಿಸ್ತರಿಸುತ್ತದೆ ಗ್ರಾಹಕನು ತಪ್ಪಾದ ನಿರ್ಧಾರಗಳಿಂದ ರಕ್ಷಿಸಲು ಮಾರುಕಟ್ಟೆಯ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ಮತ್ತು ಸೂಕ್ತವಾದ ಉತ್ಪನ್ನ ಶಿಫಾರಸುಗಳನ್ನು ಆರಿಸಿಕೊಳ್ಳಲು ಸೂಕ್ತವಾದ ಉತ್ಪನ್ನ ಶಿಫಾರಸುಗಳನ್ನು ಮಾಡಲು ಉದಾಹರಣೆಗೆ ನೀವು ಅಮೆಜಾನ್ ಅಥವಾ ಇಬೇಗೆ ಪ್ರವೇಶಿಸುತ್ತಿದ್ದರೆ ಅಥವಾ ನೀವು ಗಮನಿಸಿರಬೇಕು ಅಥವಾ ಫ್ಲಿಪ್ಕಾರ್ಟ್ ಇತ್ಯಾದಿಗಳನ್ನು ಇಷ್ಟಪಡುತ್ತಿದ್ದರೆ ಅವರು ರಿಕಮೆಂಡರ್ ಸಿಸ್ಟಮ್ಸ್ ಬಹಳಷ್ಟು ಬಳಸುತ್ತಾರೆ ಆದ್ದರಿಂದ ರಿಕಮೆಂಡರ್ ಸಿಸ್ಟಮ್ಸ್ಗಳು ಮೂಲತಃ ಇವುಗಳು ಎಐ ಆಧಾರಿತ ವ್ಯವಸ್ಥೆಗಳಾಗಿವೆ ಅವರು ಕೆಲವು ತಂತ್ರಗಳನ್ನು ಬಳಸಿ ಮೆಷೀನ್ ಲರ್ನಿಂಗ್ ಅಥವಾ ಯಾವುದನ್ನಾದರೂ ಬಳಸಿ ಡೇಟಾವನ್ನು ವಿಶ್ಲೇಷಿಸುತ್ತಾರೆ ಮತ್ತು ಅವರು ಮುಂದೆ ಏನು ಮಾಡಬಹುದು ಎಂಬುದರ ಕುರಿತು ಬಳಕೆದಾರರಿಗೆ ಶಿಫಾರಸುಗಳು ಅಥವಾ ಸಲಹೆಗಳನ್ನು ನೀಡುತ್ತಾರೆ ಆದ್ದರಿಂದ ಇವು ರಿಕಮೆಂಡರ್ ಸಿಸ್ಟಮ್ಸ್ ಆಗಿದೆ ಬಿಗ್ ಡೇಟಾ ವಿಶ್ಲೇಷಣೆಗಳು ಸಾಂಪ್ರದಾಯಿಕ ವಿಧಾನದಿಂದ ಡೇಟಾವನ್ನು ನಿರ್ವಹಿಸುವ ವಿಭಿನ್ನ ವಿಧಾನದ ಬಗ್ಗೆ ಮಾತನಾಡುತ್ತವೆ ಡೇಟಾವನ್ನು ಡೇಟಾಬೇಸಸ್ ಮತ್ತು ಡೇಟಾ ವೇರ್ಹೌಸಸ್ಗಳಲ್ಲಿ ನಿರ್ವಹಿಸಲಾಗುತ್ತದೆ ಸಾಂಪ್ರದಾಯಿಕ ಅಪ್ಲಿಕೇಶನ್ಗಳಲ್ಲಿ ಬಿಗ್ ಡೇಟಾ ಅಪ್ಲಿಕೇಶನ್ಗಳು ಹೊಂದಿಕೆಯಾಗುವುದಿಲ್ಲ ಫಿಟ್ ಆಗಲು ಸಾಧ್ಯವಿಲ್ಲ ಬಿಗ್ ಡೇಟಾ ಅಪ್ಲಿಕೇಶನ್ಗಳು ಸಾಂಪ್ರದಾಯಿಕ ಡೇಟಾ ವೇರ್ಹೌಸ್ ಆರ್ಕಿಟೆಕ್ಚರ್ಗಳಲ್ಲಿ ಹೊಂದಿಕೆಯಾಗುವುದಿಲ್ಲ ಏಕೆಂದರೆ ಇಲ್ಲಿ ನಾವು ದೊಡ್ಡ ಪ್ರಮಾಣದ ಡೇಟಾ ಎಕ್ಸಾಡೇಟಾ ಟೆರಾಡಾಟಾ ಬಗ್ಗೆ ಮಾತನಾಡುತ್ತಿದ್ದೇವೆ 0 ಗಾಗಿ ನಾವು ಇಂಟರ್ನೆಟ್ ಕೈಗಾರಿಕಾ ಇಂಟರ್ನೆಟ್ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಗ್ರಹಿಕೆಗಳಿಗಾಗಿ ಸಾವಿರಾರು ಸೆನ್ಸಾರ್ಗಳಿಂದ ಬರುವ ಡೇಟಾವನ್ನು ನಿರ್ವಹಿಸಲು ಮತ್ತು ಪ್ರಕ್ರಿಯೆಗೊಳಿಸಲು ಒಂದು ವಿಧಾನದ ಅಗತ್ಯವಿದೆ ಕೃಷಿ ಸೇವೆಗಳನ್ನು ಒಳಗೊಂಡಂತೆ ಇತರ ಕೈಗಾರಿಕೆಗಳನ್ನು ಉತ್ಪಾದಿಸುವ ಆರೋಗ್ಯ ಸೇವೆಗಳಲ್ಲಿ ಈ ಬೃಹತ್ ಡೇಟಾವನ್ನು ನಿರ್ವಹಿಸುವುದು ಮತ್ತು ನೋಡಿಕೊಳ್ಳುವುದು ಹೊಸತಲ್ಲ ಉದಾಹರಣೆಗೆ ಈವೆಂಟ್ ಅನ್ನು ಸೆನ್ಸಾರ್ದಿಂದ ಕಂಡುಹಿಡಿಯಲಾಗುತ್ತದೆ ಮತ್ತು ಆಪರೇಷನಲ್ ರೆಕಾರ್ಡರ್ಗೆ ಕಳುಹಿಸಲಾಗುತ್ತದೆ ಮತ್ತು ಅದರಲ್ಲಿ ಆಪರೇಷನಲ್ ರೆಕಾರ್ಡರ್ಗೆ ಡೇಟಾಬೇಸ್ ಆಗಿದೆ ಅದು ಡೇಟಾವನ್ನು ಸಂಗ್ರಹಿಸುತ್ತದೆ ಮತ್ತು ಅದರ ನಂತರ ಈ ಡೇಟಾವನ್ನು ಸಿಸ್ಟಮ್ ಅನ್ನು ಪ್ರಶ್ನಿಸುವ ಮೂಲಕ ಹೊಂದುವಂತೆ ಮಾಡಲಾಗುತ್ತದೆ ಸಾಮಾನ್ಯದಿಂದ ಈ ಗಂಟೆಯ ಉತ್ಪಾದನೆಯ ಬಗ್ಗೆ ಆದ್ದರಿಂದ ಈ ರೀತಿಯ ಕ್ವೈರಿಗಳನ್ನು ಡೇಟಾದಿಂದ ಮಾಡಬಹುದಾಗಿದೆ ಆದ್ದರಿಂದ ಇಂಡಸ್ಟ್ರಿ 4 0 ರ ಸಂದರ್ಭದಲ್ಲಿ ಈ ಬಿಗ್ ಡೇಟಾ ವಿಶ್ಲೇಷಣೆಯನ್ನು ಬಳಸಬಹುದು ಆದ್ದರಿಂದ ಐಐಒಟಿ ಅನ್ನು ದೊಡ್ಡ ಫಲಾನುಭವಿ ಅಥವಾ ಬಿಗ್ ಡೇಟಾ ಎಂದು ಗುರುತಿಸಬಹುದು ಮೊದಲ ಡೇಟಾವನ್ನು ನಿರ್ವಹಿಸಲು ಇದಕ್ಕೆ ಹೊಸ ತಂತ್ರಜ್ಞಾನಗಳು ಬೇಕಾಗುತ್ತವೆ ಕ್ಲೌಡ್ ಸಹಾಯಕ್ಕೆ ಬರಬಹುದು ಏಕೆಂದರೆ ಡೇಟಾವನ್ನು ಸಂಗ್ರಹಿಸಲು ಮತ್ತು ಡೇಟಾವನ್ನು ಪ್ರಕ್ರಿಯೆಗೊಳಿಸಲು ಕ್ಲೌಡ್ ಸಹಾಯ ಮಾಡುತ್ತದೆ ಏಕೆಂದರೆ ವರ್ಚುವಲಿ ಶೇಖರಣೆಯಲ್ಲಿ ಯಾವುದೇ ಮಿತಿಯಿಲ್ಲ ಏಕೆಂದರೆ ಎಲ್ಲವನ್ನೂ ಸಂಗ್ರಹಿಸಿದರೆ ಸಹ ಬೇಡಿಕೆಯ ಮೇಲೆ ಪಡೆಯಲಾಗುತ್ತದೆ ಆದ್ದರಿಂದ ಓಪನ್ ಸೋರ್ಸ್ ಕ್ಲೌಡ್ ಆಧಾರಿತ ಡಿಸ್ಟ್ರಿಬ್ಯೂಟೆಡ್ ಡೇಟಾ ಸ್ಟೋರೇಜ್ ವೇದಿಕೆಯಾದ ಹಡೂಪ್ ನಂತಹ ಡೇಟಾ ತಂತ್ರಜ್ಞಾನಗಳ ನಿರ್ವಹಣೆಗೆ ಸಹಾಯ ಮಾಡಲು ಐಐಒಟಿಯಲ್ಲಿ ಈ ರೀತಿಯ ಡೇಟಾಗಳ ವಿಶ್ಲೇಷಣೆಗೆ ಕ್ಲೌಡ್ ಅನ್ನು ಬಳಸಬಹುದು ಇದು ಬಿಗ್ ಡೇಟಾ ಆಗಿದೆ ಆದ್ದರಿಂದ ಬಿಗ್ ಡೇಟಾ ವಿಶ್ಲೇಷಣೆಯ ಸಂದರ್ಭದಲ್ಲಿ ಹಡೂಪ್ ಸಾಕಷ್ಟು ಜನಪ್ರಿಯವಾಗಿದೆ ಆದ್ದರಿಂದ ವಿಶ್ಲೇಷಣೆಗಾಗಿ ಕ್ಲೌಡ್ ಆಧಾರಿತ ವಿಧಾನಗಳು ಆದ್ದರಿಂದ ಮೊದಲನೆಯದಾಗಿ ಡೇಟಾವನ್ನು ಬಿಗ್ ಡೇಟಾವನ್ನು ನಿರ್ವಹಿಸಲು ಕ್ಲೌಡ್ ಅನ್ನು ಹೆಚ್ಚು ನಿರ್ದಿಷ್ಟವಾಗಿ ಬಳಸಬಹುದು ಆದ್ದರಿಂದ ಬೇಡಿಕೆಯ ಸ್ವ ಸೇವೆಯಲ್ಲಿ ಇವುಗಳಲ್ಲಿ ವಿಭಿನ್ನ ವೈಶಿಷ್ಟ್ಯಗಳಿವೆ ಬಳಕೆದಾರರಿಗೆ ಅಗತ್ಯವಿರುವದನ್ನು ಆಧರಿಸಿ ಬೇಡಿಕೆಯ ಮೇರೆಗೆ ಸ್ವ ಸೇವಾ ರೀತಿಯ ಯಾಂತ್ರಿಕ ಗಣಕ ಸಂಪನ್ಮೂಲಗಳನ್ನು ಪಡೆಯಲು ಕ್ಲೌಡ್ ಮೂಲತಃ ಸಹಾಯ ಮಾಡುತ್ತದೆ ಆದ್ದರಿಂದ ಸ್ಕೇಲೆಬಿಲಿಟಿ ಸಹ ಉತ್ತಮವಾಗಿದೆ ಆದ್ದರಿಂದ ಇದು ಮೂಲತಃ ಕ್ಲೌಡ್ನಲ್ಲಿದೆ ಇದು ವಿಶಾಲವಾದ ನೆಟ್ವರ್ಕ್ ಪ್ರವೇಶವನ್ನು ನೀಡುತ್ತದೆ ಇದು ವಿಭಿನ್ನ ವಿಧಾನಗಳನ್ನು ಗುಂಪು ಮಾಡುವ ಸಾಮರ್ಥ್ಯವನ್ನು ನೀಡುತ್ತದೆ ವೇಗವಾಗಿ ನಮ್ಯತೆ ಮತ್ತು ಅಳತೆ ಮಾಡಿದ ಸೇವೆಯನ್ನು ನೀಡುತ್ತದೆ ಅಳತೆ ಮಾಡಿದ ಸೇವೆ ಎಂದರೆ ಕ್ಲೌಡ್ ಬಳಕೆಯ ಘಟಕಗಳನ್ನು ಆಧರಿಸಿ ಬಳಕೆದಾರರಿಗೆ ಅನುಗುಣವಾಗಿ ಶುಲ್ಕ ವಿಧಿಸಲಾಗುವುದು ಆದ್ದರಿಂದ ವಿಭಿನ್ನ ರೀತಿಯ ವಿಶ್ಲೇಷಣೆಗಳಿವೆ ಪ್ರಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಮತ್ತು ವಿವರಣಾತ್ಮಕ ವಿಶ್ಲೇಷಣೆ ಮತ್ತು ಪ್ರಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ ಉತ್ತಮ ಕ್ರಿಯೆ ಯಾವುದು ಎಂಬುದರ ಕುರಿತು ಮಾತನಾಡುತ್ತದೆ ನಾವು ಇದನ್ನು ಪ್ರಯತ್ನಿಸಬೇಕೇ ಮತ್ತು ಹೀಗೆ ಪ್ರಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ಯು ಮುಂದಿನದು ಅಲ್ಲಿರುವ ಮಾದರಿ ಏನು ಎಂಬುದರ ಕುರಿತು ಮಾತನಾಡುತ್ತದೆ ಮತ್ತು ಡಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ ಎಂದರೆ ಯಾವಾಗ ಎಲ್ಲಿ ಇತ್ಯಾದಿ ಏನಾಯಿತು ಇವೆಲ್ಲವೂ ಡಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ಗಳಾಗಿವೆ ಪ್ರಿಡಿಕ್ಟಿವ್ ಪ್ರಿಸ್ಕ್ರಿಪ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್ ಅನಾಲಿಟಿಕ್ಸ್ಗಳು ವಿಭಿನ್ನ ರೀತಿಯ ವಿಶ್ಲೇಷಣೆಗಳಾಗಿವೆ ಆದ್ದರಿಂದ ಇವು ಬಿಗ್ ಡೇಟಾ ಮತ್ತು ವಿಶ್ಲೇಷಣೆಯ ಕೆಲವು ಉಲ್ಲೇಖಗಳಾಗಿವೆ ಆದ್ದರಿಂದ ನಿಮಗೆ ಆಸಕ್ತಿಯಿದ್ದರೆ ನೀವು ಈ ಯಾವುದೇ ಉಲ್ಲೇಖಗಳ ಮೂಲಕ ಹೋಗಬಹುದು ಆದರೆ ಪ್ರಸ್ತುತ ಬಿಗ್ ಡೇಟಾ ಮತ್ತು ವಿಶ್ಲೇಷಣೆಗಳ ಕುರಿತು ಹೆಚ್ಚಿನ ಸಂಖ್ಯೆಯ ಉಲ್ಲೇಖಗಳಿವೆ ಮತ್ತು ನಿಮಗಾಗಿ ಇರುವ ಈ ಉಲ್ಲೇಖಗಳ ಪಟ್ಟಿಗಳನ್ನು ಮೀರಿ ನೀವು ಹೋಗಬಹುದು ಆದ್ದರಿಂದ ಇದರೊಂದಿಗೆ ನಾವು ವಿಶ್ಲೇಷಣೆಯ ಅಂತ್ಯಕ್ಕೆ ಬರುತ್ತೇವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಶ್ಲೇಷಣೆ ಇತ್ಯಾದಿಗಳು ಪ್ರತ್ಯೇಕವಾಗಿರುವ ಕ್ಷೇತ್ರಗಳಲ್ಲ ಮತ್ತು ಇಂಡಸ್ಟ್ರಿ 4 0 ಮತ್ತು ಐಐಒಟಿ ಗಿಂತ ಭಿನ್ನವಾಗಿವೆ ಎಂದು ಒಂದು ವಿಷಯವನ್ನು ನೆನಪಿಡಿ ಈ ತಂತ್ರಜ್ಞಾನಗಳನ್ನು ಸಕ್ರಿಯಗೊಳಿಸದೆ ಇತರ ತಂತ್ರಜ್ಞಾನಗಳಂತೆ ನೀವು ಮೂಲತಃ ಐಒಟಿ ವ್ಯವಸ್ಥೆಗಳು ಐಐಒಟಿ ವ್ಯವಸ್ಥೆಗಳನ್ನು ನಿರ್ಮಿಸಲು ಅಥವಾ ಇಂಡಸ್ಟ್ರಿ 4 0 ನ ದೃಷ್ಟಿಯನ್ನು ಸಾಧಿಸಲು ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ಡೇಟಾ ವಿಶ್ಲೇಷಣೆಗೆ ಇವುಗಳು ಬಹಳ ಮುಖ್ಯವಾದ ಟೆಕ್ನಾಲಜಿಗಳಾಗಿವೆ ಯಾವುದನ್ನು ಡೇಟಾ ವಿಶ್ಲೇಷಣೆಗೆ ಉಪಯೋಗಿಸಬಹುದು ಇಂಡಸ್ಟ್ರಿ4 0Industry 4 0 ವಿನ ಸಂದರ್ಭದಲ್ಲಿ